ಹಲೋ ನಾನು ಐಐಟಿ ಕಾನ್ಪುರದ ಜಯಂತ ಚಟರ್ಜಿ ಮತ್ತು ನಾನು ವ್ಯವಸ್ಥಾಪಕ ಸೇವೆಗಳು ಸೇವಾ ವ್ಯವಹಾರದಲ್ಲಿನ ಸಮಕಾಲೀನ ಸಮಸ್ಯೆಗಳು ಮತ್ತು ಸೇವಾ ತತ್ವಶಾಸ್ತ್ರವು ಎಲ್ಲಾ ವ್ಯವಹಾರಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತಿದೆ ಎಂಬುದರ ಕುರಿತು ನಿಮ್ಮೊಂದಿಗೆ ಸಂವಹನ ನಡೆಸುತ್ತಿದ್ದೇನೆ ಈ ವಿಷಯದ ಕುರಿತಾದ ಈ ಅಧಿವೇಶನಗಳಲ್ಲಿ ನಾವು ಪರ್ಯಾಯವಾಗಿ ಒಮ್ಮುಖ ವಿಭಿನ್ನ ಮೋಡ್ ಅನ್ನು ಬಳಸಲಿದ್ದೇವೆ ಆದ್ದರಿಂದ ನಾವು ಅನುಕ್ರಮದಲ್ಲಿ ವಿಭಿನ್ನವಾದ ಒಮ್ಮುಖ ವಿಭಿನ್ನ ಒಮ್ಮುಖಕ್ಕೆ ಹೋಗುತ್ತೇವೆ ಮೊದಲ ವಾರದಲ್ಲಿ ನಾವು ವಿಭಿನ್ನ ದೃಷ್ಟಿಕೋನವನ್ನು ತೆಗೆದುಕೊಂಡಿದ್ದೇವೆ ಸೇವಾ ವ್ಯವಹಾರದ ಸ್ವರೂಪವನ್ನು ಅರ್ಥಮಾಡಿಕೊಳ್ಳಲು ನಾವು ದೊಡ್ಡ ಕ್ಯಾನ್ವಾಸ್ ಅನ್ನು ರಚಿಸಿದ್ದೇವೆ ಮತ್ತು ಇದು ಒಟ್ಟಾರೆ ಆರ್ಥಿಕತೆಯಲ್ಲಿ ಸ್ಥಾನವಾಗಿದೆ ಸೇವಾ ವ್ಯವಹಾರ ಪರಿಕಲ್ಪನೆಗಳು ಹೇಗೆ ಪ್ರಗತಿ ಹೊಂದುತ್ತಿವೆ ಮತ್ತು ಪ್ರಸ್ತುತ ವ್ಯವಹಾರದ ಕ್ರಿಯಾತ್ಮಕ ಪರಿಕಲ್ಪನೆಯು ಎಲ್ಲಾ ವ್ಯವಹಾರಗಳಿಗೆ ತತ್ವಶಾಸ್ತ್ರವಾಗಿ ನಾವು ನೋಡಿದ್ದೇವೆ ಎರಡನೇ ವಾರದಲ್ಲಿ ಕಳೆದ ಎರಡು ಸೆಷನ್ಗಳಲ್ಲಿ ನಾವು ಈಗ ಒಮ್ಮುಖವಾಗಲು ಪ್ರಾರಂಭಿಸಿದ್ದೇವೆ ಸೇವೆಯನ್ನು ರೂಪಿಸುವ ವಿಭಿನ್ನ ಅಂಶಗಳನ್ನು ನಾವು ನೋಡಿದ್ದೇವೆ ಬಿಲ್ಡಿಂಗ್ ಬ್ಲಾಕ್ಗಳನ್ನು ನಾವು ಅರ್ಥಮಾಡಿಕೊಂಡಿದ್ದೇವೆ ಆದ್ದರಿಂದ ನಾವು ಅಸ್ತಿತ್ವದಲ್ಲಿರುವ ಯಾವುದೇ ಸೇವೆಯನ್ನು ವಿಶ್ಲೇಷಿಸಬಹುದು ಅಥವಾ ಬಿಲ್ಡಿಂಗ್ ಬ್ಲಾಕ್ಗಳನ್ನು ಮರುಹೊಂದಿಸುವ ಮೂಲಕ ನಾವು ಹೊಸ ಸೇವೆಯನ್ನು ರಚಿಸಬಹುದು ಸೇವೆಯ ಹೂವಿನಂತಹ ಕೆಲವು ವಾಸ್ತುಶಿಲ್ಪದ ಮಾದರಿಗಳನ್ನು ಸಹ ನಾವು ನೋಡಿದ್ದೇವೆ ಅದು ಆ ಸೇವೆಯನ್ನು ಹಾಕಲು ನಮಗೆ ಚೌಕಟ್ಟುಗಳನ್ನು ಒದಗಿಸುತ್ತದೆ ಹೊಸ ಸೇವೆಯನ್ನು ರಚಿಸಲು ಅಸ್ತಿತ್ವದಲ್ಲಿರುವ ಸೇವೆಯಲ್ಲಿ ಹೊಸತನವನ್ನು ಪ್ರೇರೇಪಿಸಲು ಮತ್ತು ಇನ್ನಿತರ ಅಂಶಗಳನ್ನು ನೋಡುತ್ತೇವೆ ಸೇವೆಯ ಕೆಲವು ನಿರ್ದಿಷ್ಟ ಗುಣಲಕ್ಷಣಗಳು ಆ ಗುಣಲಕ್ಷಣಗಳಿಂದ ಆಗುವ ಸವಾಲುಗಳು ಮತ್ತು ವ್ಯವಸ್ಥಾಪಕ ಕಾರ್ಯತಂತ್ರಗಳು ಮತ್ತು ಪ್ರಕ್ರಿಯೆಗಳ ಮೂಲಕ ನಾವು ಆ ಸವಾಲುಗಳನ್ನು ಹೇಗೆ ಎದುರಿಸುತ್ತೇವೆ ಎಂಬುದರ ಕುರಿತು ನಾವು ಸ್ವಲ್ಪ ಆಳವಾಗಿ ಅಗೆಯಲು ಹೋಗುತ್ತೇವೆ ಈ ಸೇವೆಯ ಆಯಾಮಗಳನ್ನು ನಾನು ಹಿಂದೆ ಉಲ್ಲೇಖಿಸಿದ್ದೇನೆ ವಾಸ್ತವವಾಗಿ ಹಿಂದಿನ ವರ್ಷಗಳಲ್ಲಿ ಕಳೆದ ಶತಮಾನದಲ್ಲಿ ಅಥವಾ ಅದಕ್ಕಿಂತಲೂ ಮುಂಚೆಯೇ ಇರಬಹುದು ಸೇವೆಗಳನ್ನು ಆಗಾಗ್ಗೆ ಕೆಳಮಟ್ಟದ ಸರಕುಗಳೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಅದಕ್ಕೆ ಅಸ್ಥಿರ ಸ್ವಭಾವ ಅಥವಾ ನಾಶವಾಗುವ ಸ್ವಭಾವ ಇತ್ತು ಆದರೆ ಸಹಜವಾಗಿ ಇಂದು ನಾನು ಮೊದಲೇ ಚರ್ಚಿಸಿದಂತೆ ಇಂದು ಆ ಪರಿಕಲ್ಪನೆಗಳನ್ನು ಹೊಸ ಚೌಕಟ್ಟಿನಿಂದ ಬದಲಾಯಿಸಲಾಗುತ್ತಿದೆ ಇದನ್ನು ಎಲ್ಲಾ ವ್ಯವಹಾರಗಳಿಗೆ ತರ್ಕವಾಗಿ ಅನ್ವಯಿಸಬಹುದು ಆದರೆ ಇನ್ನೂ ನಾವು ಯಾವುದೇ ಸೇವೆಯ ಅಥವಾ ಹೆಚ್ಚಿನ ಸೇವೆಗಳ ಈ ಗುಣಲಕ್ಷಣಗಳನ್ನು ಅಧ್ಯಯನ ಮಾಡಬೇಕು ಇವುಗಳನ್ನು ಸಾಮಾನ್ಯವಾಗಿ ಐಎಚ್ಐಪಿ ಅಥವಾ ಐಎಚ್ಐಪಿ ಸಂಕ್ಷಿಪ್ತ ರೂಪ ಎಂದು ಕರೆಯಲಾಗುತ್ತದೆ ಇದು ಅಸ್ಪಷ್ಟತೆ ವೈವಿಧ್ಯತೆ ಬೇರ್ಪಡಿಸಲಾಗದಿರುವಿಕೆ ಮತ್ತು ಪೆರಿಶಬಿಲಿಟಿ ಆಗಿರುತ್ತದೆ ಅಸ್ಪಷ್ಟತೆಯು ಸ್ಪರ್ಶಿಸಲು ಅನುಭವಿಸಲು ಸಂಗ್ರಹಣೆ ಅಥವಾ ಸಾರಿಗೆ ಮತ್ತು ವೈವಿಧ್ಯತೆಯಿಲ್ಲದಿರುವುದು ಪ್ರಾಯೋಗಿಕವಾಗಿ ಪ್ರತಿಯೊಂದು ಸೇವೆಯ ನಿದರ್ಶನವೂ ವಿಶಿಷ್ಟವಾಗಿದೆ ಇದು ಪ್ರತಿ ಗ್ರಾಹಕರಿಗೆ ಮತ್ತು ಒಂದೇ ಗ್ರಾಹಕರಿಗೆ ವಿಶಿಷ್ಟವಾಗಿದೆ ಇದು ಪ್ರತಿ ಬಾರಿಯೂ ಅನನ್ಯವಾಗಿರಬಹುದು ಆದರೆ ಸೇವೆಯು ಸಂಭವಿಸುತ್ತದೆ ಉದಾಹರಣೆಗೆ ಒಂದು ಸಾಬೂನು ಇದು ಸ್ಪಷ್ಟವಾದ ಸರಕುಗಳ ಉದಾಹರಣೆಯಾಗಿದೆ ನೀವು ಸೋಪ್ ಅನ್ನು ಸ್ಪರ್ಶಿಸಿ ಅನುಭವಿಸುತ್ತಿರಲಿ ಅನುಭವಿಸಲಿ ಇಂದು ಅಥವಾ ಒಂದು ತಿಂಗಳ ನಂತರ ಹೆಚ್ಚು ಅಥವಾ ಕಡಿಮೆ ಅದು ಒಂದೇ ಆಗಿರುತ್ತದೆ ಆದರೆ ಸಂಗೀತದ ಒಂದು ತುಣುಕು ನನ್ನ ಮನಸ್ಸಿನಲ್ಲಿ ವಿಭಿನ್ನವಾದ ಭಾವನೆಯನ್ನು ಉಂಟುಮಾಡಬಹುದು ನಿಮ್ಮದಕ್ಕೆ ಹೋಲಿಸಿದರೆ ಅಥವಾ ನನಗೆ ಸಹ ಪಂಡಿತ್ ಭೀಮ್ಸೆನ್ ಜೋಶಿಯ ಅದೇ ಭಜನೆ ಏನನ್ನಾದರೂ ಅರ್ಥೈಸಬಹುದು ನನ್ನ ಮನಸ್ಸಿನ ಮತ್ತೊಂದು ಚೌಕಟ್ಟಿನಲ್ಲಿ 10 ದಿನಗಳ ನಂತರ ಇದು ಸಂಪೂರ್ಣ ವಿಭಿನ್ನವಾದ ಭಾವನೆಗಳನ್ನು ಉಂಟುಮಾಡಬಹುದು ಮತ್ತು ಅನುಭವವು ಗುಣಾತ್ಮಕವಾಗಿ ಭಿನ್ನವಾಗಿರಬಹುದು ಆದ್ದರಿಂದ ಈ ಅಸ್ಪಷ್ಟತೆ ಮತ್ತು ವೈವಿಧ್ಯತೆ ಇದು ವ್ಯತ್ಯಾಸಗಳ ಸಮೃದ್ಧಿಯನ್ನು ಸೃಷ್ಟಿಸುತ್ತದೆ ನಿಸ್ಸಂಶಯವಾಗಿ ಇದು ಮಾನದಂಡಗಳನ್ನು ಕಾಪಾಡುವ ವ್ಯವಸ್ಥಾಪಕ ಸವಾಲನ್ನು ಸೃಷ್ಟಿಸುತ್ತದೆ ವಿಭಿನ್ನ ಸಂದರ್ಭಗಳಲ್ಲಿ ಉತ್ತಮವಾಗಿರುವ ಪ್ರಕ್ರಿಯೆಗಳನ್ನು ರಚಿಸುತ್ತದೆ ಪ್ರಕ್ರಿಯೆಗಳ ಸೇವೆಯಲ್ಲಿ ಕೆಲವು ಅಂಶಗಳು ಪ್ರಕ್ರಿಯೆಯಾಗಿ ಕಲ್ಪಿಸಲ್ಪಟ್ಟಾಗ ಈ ಬೇರ್ಪಡಿಸಲಾಗದ ಗುಣಲಕ್ಷಣಗಳನ್ನು ಹೊಂದಿದೆ ಇದರರ್ಥ ಹೆಚ್ಚಿನ ಸಂದರ್ಭಗಳಲ್ಲಿ ಸೇವೆಯು ಸಂಭವಿಸುತ್ತಿರುವುದರಿಂದ ವಿಶೇಷವಾಗಿ ಜನರು ಸಂಸ್ಕರಿಸುವ ಸೇವೆಗಳಲ್ಲಿ ವ್ಯಕ್ತಿಯಿಂದ ನಿಮ್ಮ ಕ್ಷೌರದಂತಹ ಇನ್ನೊಬ್ಬ ವ್ಯಕ್ತಿಗೆ ಬರುವ ಸೇವೆ ಆಗಿದೆ ಆದ್ದರಿಂದ ಕ್ಷೌರದ ಆ ಸೇವೆ ಕ್ಷೌರಿಕ ಮತ್ತು ನೀವು ಎಲ್ಲರೂ ಸಮಯ ಮತ್ತು ಸ್ಥಳದ ಒಂದೇ ಚೌಕಟ್ಟಿನಲ್ಲಿ ಇರುತ್ತಾರೆ ಇದು ಬೇರ್ಪಡಿಸಲಾಗದು ಈ ಮಿತಿಯನ್ನು ಮೀರಿ ಹೊಸ ತಾಂತ್ರಿಕ ಅನುಭವಗಳಿವೆ ಆದ್ದರಿಂದ ಉದಾಹರಣೆಗೆ ಸಂಗೀತವನ್ನು ರೆಕಾರ್ಡ್ ಮಾಡಬಹುದು ಮತ್ತು ಮತ್ತೆ ಮತ್ತೆ ಕೇಳಬಹುದು ಉದಾಹರಣೆಗೆ ಈ ಅಧಿವೇಶನವನ್ನು ರೆಕಾರ್ಡ್ ಮಾಡಲಾಗುತ್ತಿದೆ ಮತ್ತು ನೀವು ಅದನ್ನು ನೋಡಲು ಮತ್ತು ಅನುಭವಿಸಲು ಹಲವಾರು ಬಾರಿ ಬೇರೆ ಸ್ಥಳದಲ್ಲಿ ವಿಭಿನ್ನ ಸಮಯದ ಚೌಕಟ್ಟಿನಲ್ಲಿ ಮತ್ತು ಅದನ್ನು ಮತ್ತೆ ಮತ್ತೆ ವೀಕ್ಷಿಸಲು ಸಾಧ್ಯವಾಗುತ್ತದೆ ಆದರೆ ಇತರ ಅನೇಕ ಸಂದರ್ಭಗಳಲ್ಲಿ ಸೇವೆ ಹಾಳಾಗುತ್ತದೆ ಆದ್ದರಿಂದ ಈ ಸಂಜೆಯ ಪ್ರದರ್ಶನಕ್ಕಾಗಿ ಚಲನಚಿತ್ರ ಟಿಕೆಟ್ ಬಳಸದಿದ್ದರೆ ಆ ಆಸನವು ಖಾಲಿಯಾಗುತ್ತದೆ ಮತ್ತು ಚಲನಚಿತ್ರವನ್ನು ನೋಡುವ ಅವಕಾಶವು ಈ ಸಂಜೆಯವರೆಗೆ ಹೋಗುತ್ತದೆ ಆದ್ದರಿಂದ ಟಿಕೆಟ್ ಹೊಂದಿರುವ ವ್ಯಕ್ತಿಗೆ ನೀಡಲಾದ ಸಾಮರ್ಥ್ಯವು ಒಂದು ರೀತಿಯಲ್ಲಿ ವ್ಯರ್ಥವಾಗುತ್ತದೆ ನಾಶವಾಗುತ್ತದೆ ವಿಮಾನಯಾನ ಆಸನಕ್ಕೆ ಅದೇ ಸಂಭವಿಸುತ್ತದೆ ವಿಮಾನವು ಹೊರಟುಹೋಗುತ್ತದೆ ಆಸನವು ಆ ಸೇವಾ ಅವಕಾಶವನ್ನು ಆಕ್ರಮಿಸದಿದ್ದರೆ ಆ ಸೇವಾ ವ್ಯವಹಾರ ನಿದರ್ಶನವು ನಾಶವಾಗುತ್ತದೆ ಈಗ ಈ ಗುಣಲಕ್ಷಣಗಳು ಈ ಅಸ್ಪಷ್ಟತೆ ವೈವಿಧ್ಯತೆ ಬೇರ್ಪಡಿಸಲಾಗದಿರುವಿಕೆ ಮತ್ತು ನಾಶವಾಗುವಿಕೆಯು ಸ್ಪಷ್ಟವಾಗಿ ಹಲವಾರು ವಿಭಿನ್ನ ಸವಾಲುಗಳನ್ನು ಸೃಷ್ಟಿಸುತ್ತದೆ ಮತ್ತು ಈ ಸವಾಲುಗಳನ್ನು ಎದುರಿಸಲು ವ್ಯವಸ್ಥೆಯ ವಿಧಾನದ ಒಂದು ಭಾಗವನ್ನು ನಾವು ಇಂದು ಚರ್ಚಿಸಲಿದ್ದೇವೆ ಆದ್ದರಿಂದ ನಾವು ಸ್ವಲ್ಪ ಹಿಂದಕ್ಕೆ ಹೋದರೆ ಸೇವೆಗಳು ಆದ್ದರಿಂದ ಸೇವೆಗಳು ಒಂದು ಪಕ್ಷವು ಮತ್ತೊಂದು ಪಕ್ಷಕ್ಕೆ ನೀಡುವ ಆರ್ಥಿಕ ಚಟುವಟಿಕೆಗಳಾಗಿವೆ ಸಮಯ ಆಧಾರಿತ ಪ್ರದರ್ಶನಗಳನ್ನು ಸಾಮಾನ್ಯವಾಗಿ ಬಳಸಿಕೊಳ್ಳುವುದು ಸ್ವೀಕರಿಸುವವರಲ್ಲಿ ಅಪೇಕ್ಷಿತ ಫಲಿತಾಂಶಗಳನ್ನು ತರಲು ಇದು ಸೇವೆಯ ಅಸ್ಥಿರ ನಾಶವಾಗುವ ಸ್ವಭಾವವಾಗಿದೆ ಆದ್ದರಿಂದ ವಿಶ್ರಾಂತಿ ಪಡೆಯುವ ಗುಂಪನ್ನು ಕೇಳಿದ ನಂತರ ನಿಮ್ಮ ಮನಸ್ಸು ಸ್ವಲ್ಪ ಹೆಚ್ಚು ಶಾಂತವಾಗಬಹುದು ಸಂಗೀತ ಅಥವಾ ಅದು ಗ್ರಾಹಕರಿಗೆ ಸೇರಿದ ವಸ್ತುಗಳಲ್ಲಿ ಬಯಕೆಯ ಫಲಿತಾಂಶವನ್ನು ತರಬಹುದು ಆದ್ದರಿಂದ ಅದು ನಿಮ್ಮ ಕೂದಲಾಗಿರಬಹುದು ಅದನ್ನು ಈಗ ಸುಂದರವಾದ ಅಚ್ಚಿನಲ್ಲಿ ಪರಿಹರಿಸಲಾಗುವುದು ಅಥವಾ ಅದು ನಿಮ್ಮ ಬಟ್ಟೆಗಳಂತಹ ಬೇರೆ ಬೇರೆ ಉತ್ಪನ್ನಗಳಾಗಿರಬಹುದು ಬಹುಶಃ ಲಾಂಡ್ರಿಗಳಿಂದ ಚೆನ್ನಾಗಿ ಒತ್ತಿದ ಸೆಟ್ ಆಗಿ ಪರಿವರ್ತನೆಗೊಳ್ಳಬಹುದು ಆದ್ದರಿಂದ ಸ್ವೀಕರಿಸುವವರಿಗೆ ವ್ಯಕ್ತಿಯಾಗಿ ವ್ಯಕ್ತಿ ಸೇವೆ ಅಥವಾ ನಾವು ಜನರನ್ನು ಕೇಂದ್ರೀಕೃತ ಸೇವೆ ಎಂದು ಕರೆಯುವ ಸೇವೆಗಳು ಅಥವಾ ಅದು ವಸ್ತು ಕೇಂದ್ರಿತ ಸೇವೆಯಾಗಿರಬಹುದು ಸೇವೆಯ ಇತರ ಪ್ರಮುಖ ಅಂಶವೆಂದರೆ ಮತ್ತು ಈ ರೀತಿಯಾಗಿ ಈ ವ್ಯಾಖ್ಯಾನಗಳನ್ನು ನಮ್ಮ ಪುಸ್ತಕದಿಂದ ಎರವಲು ಪಡೆಯಲಾಗಿದೆ ಅದನ್ನು ನಾನು ಮೊದಲೇ ಅಧಿವೇಶನದಲ್ಲಿ ಉಲ್ಲೇಖಿಸಿದ್ದೇನೆ ಆದ್ದರಿಂದ ಹಣ ಸಮಯ ಶ್ರಮ ಸೇವಾ ಗ್ರಾಹಕರಿಗೆ ಬದಲಾಗಿ ಅವರು ನಿರ್ದಿಷ್ಟ ಮೌಲ್ಯವನ್ನು ಪಡೆಯುವ ನಿರೀಕ್ಷೆಯಿದೆ ಮತ್ತು ಇದು ಒಂದು ಪ್ರಮುಖ ಹೊಸ ದೃಷ್ಟಿಕೋನವೆಂದರೆ ಈ ಮೌಲ್ಯವು ಕಾರ್ಮಿಕ ವೃತ್ತಿಪರ ಕೌಶಲ್ಯ ಸೌಲಭ್ಯಗಳು ನೆಟ್ವರ್ಕ್ಗಳು ಮತ್ತು ವ್ಯವಸ್ಥೆಗಳ ಪ್ರವೇಶದಿಂದ ಪಡೆಯಲಾಗಿದೆ ಇವುಗಳು ಅರ್ಥಮಾಡಿಕೊಳ್ಳಬೇಕಾದ ಪ್ರಮುಖ ಪದಗಳು ಸರಕುಗಳಿಗೆ ಈ ಪ್ರವೇಶ ಕಾರ್ಮಿಕ ವೃತ್ತಿಪರ ಕೌಶಲ್ಯ ಸೌಲಭ್ಯಗಳು ನೆಟ್ವರ್ಕ್ ಆಗಿದೆ ನಾವು ವಿಭಿನ್ನ ಉದಾಹರಣೆಗಳನ್ನು ತೆಗೆದುಕೊಳ್ಳುವಾಗ ಈ ವಿಷಯಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ನಾವು ನೋಡುತ್ತೇವೆ ಆದರೆ ಈ ಹಂತದಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಈ ಎಲ್ಲ ಮೌಲ್ಯ ವಿನಿಮಯ ಗ್ರಾಹಕರು ಕೆಲವು ಸಂಪನ್ಮೂಲಗಳು ಮತ್ತು ಸಾಮರ್ಥ್ಯಗಳನ್ನು ತರುತ್ತಾರೆ ಮತ್ತು ಸೇವಾ ಪೂರೈಕೆದಾರರು ಕೆಲವು ಕೌಶಲ್ಯಗಳು ಸೌಲಭ್ಯಗಳು ನೆಟ್ವರ್ಕ್ಗಳನ್ನು ತರುತ್ತಾರೆ ಮತ್ತು ಹೊಸ ಮೌಲ್ಯಗಳ ಒಂದು ಸೆಟ್ ಒಳಗೊಂಡಿರುವ ಭೌತಿಕ ಅಂಶಗಳ ಮಾಲೀಕತ್ವದ ಯಾವುದೇ ಬದಲಾವಣೆಯಿಲ್ಲದೆ ರಚಿಸಲಾಗಿದೆ ಈ ವ್ಯಾಖ್ಯಾನ ನಾವು ಮೊದಲೇ ಹೇಳಿದ್ದೇವೆ ಮತ್ತು ಈ ವ್ಯಾಖ್ಯಾನವುನಮ್ಮ ಅತಿಕ್ರಮಿಸುವ ವ್ಯಾಖ್ಯಾನವಾಗಿದೆ ಆದರೆ ಅದರೊಳಗೆ ನಾವು ಈಗ ಚಾಲೆಂಜರ್ಗಳನ್ನು ಮಾಡುವ ಗುಣಲಕ್ಷಣಗಳು ಸೇವೆಯ ಐಎಚ್ಐಪಿ ಗುಣಲಕ್ಷಣಗಳು ಮತ್ತು ನಾವು ಅವುಗಳನ್ನು ಹೇಗೆ ನಿರ್ವಹಿಸುತ್ತೇವೆ ಎಂದು ನೋಡುತ್ತಿದ್ದೇವೆ ಆದ್ದರಿಂದ ಹಿಂದಿನ ಹಂತದ ಪ್ರಕಾರ ನಮ್ಮಲ್ಲಿ ಸರಕುಗಳು ಕಾರ್ಮಿಕ ವೃತ್ತಿಪರ ಕೌಶಲ್ಯಗಳು ಸೌಲಭ್ಯಗಳು ನೆಟ್ವರ್ಕ್ಗಳು ಇತ್ಯಾದಿಗಳಿವೆ ಮತ್ತು ಜನರ ಕಾರ್ಯಕ್ಷಮತೆ ಮತ್ತು ಸರಕುಗಳ ಕೇಂದ್ರೀಕೃತ ಆದ್ದರಿಂದ ಎಲ್ಲಾ ಸೇವೆಗಳು ಅರ್ಥಮಾಡಿಕೊಳ್ಳಲು ಈ ಎರಡು ಪ್ರಮುಖ ಆಯಾಮಗಳನ್ನು ಹೊಂದಿರುತ್ತದೆ ಇದರರ್ಥ ಟಚ್ ಪಾಯಿಂಟ್ಗಳ ಸಂಖ್ಯೆ ಇರುತ್ತದೆ ಮತ್ತು ಆ ಟಚ್ ಪಾಯಿಂಟ್ಗಳನ್ನು ಹರಿವಿನಂತೆ ಒಟ್ಟಿಗೆ ಜೋಡಿಸಲಾಗುತ್ತದೆ ಮತ್ತು ಅಸ್ಪಷ್ಟತೆ ವೈವಿಧ್ಯತೆಯನ್ನು ನಿರ್ವಹಿಸಲು ನಾವು ಸ್ಪರ್ಶ ಬಿಂದುಗಳ ಸ್ವರೂಪ ಮತ್ತು ಈ ಹರಿವಿನ ಸ್ವರೂಪವನ್ನು ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ಸೇವಾ ಪೂರೈಕೆದಾರ ಮತ್ತು ಸೇವಾ ಗ್ರಾಹಕರ ನಡುವಿನ ಸಂಪರ್ಕದ ಯಾವುದೇ ಬಿಂದುವು ಸ್ಪರ್ಶ ಕೇಂದ್ರವಾಗಿದೆ ಆದ್ದರಿಂದ ಸೇವಾ ಹೂವಿನ ಹಿಂದಿನ ಮಾದರಿ ಎಲ್ಲಾ ದಳಗಳು ಮತ್ತು ಕೋರ್ ಅನ್ನು ನೀವು ನೆನಪಿಸಿಕೊಂಡರೆ ಅವೆಲ್ಲವೂ ವಿಭಿನ್ನ ರೀತಿಯ ಸ್ಪರ್ಶ ಬಿಂದುಗಳನ್ನು ಸಾಕಾರಗೊಳಿಸುತ್ತವೆ ಆದ್ದರಿಂದ ಇಲ್ಲಿ ಸೇವೆಯನ್ನು ಪ್ರವೇಶಿಸುವ ವ್ಯಕ್ತಿಯು ಗ್ರಹಿಸುವ ಎಲ್ಲವೂ ಇವೆಲ್ಲವೂ ಸ್ಪಷ್ಟವಾದ ಅಂಶಗಳ ಗುಂಪಾಗಿದೆ ಆದ್ದರಿಂದ ನಿಮ್ಮ ಮನಸ್ಸಿನಲ್ಲಿ ಮೂಡಿದ ಭಾವನೆ ಶಾಸ್ತ್ರೀಯ ಪುನರಾವರ್ತನೆಯನ್ನು ಕೇಳುವುದು ವಾಸ್ತವವಾಗಿ ಸೇವೆಯಿಂದ ತಲುಪಿಸುವ ಪ್ರಮುಖ ಮೌಲ್ಯವಾಗಿದೆ ಆದರೆ ಆ ಪ್ರಮುಖ ಮೌಲ್ಯವು ಧ್ವನಿಯ ಗುಣಮಟ್ಟ ಯಾವ ರೀತಿಯ ಯಂತ್ರ ಅಥವಾ ಆಡಿಟೋರಿಯಂ ಅನ್ನು ಅವಲಂಬಿಸಿರುತ್ತದೆ ಇದು ನಿಮ್ಮ ಅನುಭವದ ಚೌಕಟ್ಟು ಕೋಣೆಯ ಅಕೌಸ್ಟಿಕ್ಸ್ ಅಥವಾ ಸಭಾಂಗಣ ಧ್ವನಿ ವ್ಯವಸ್ಥೆ ಮತ್ತು ತಾಂತ್ರಿಕ ಸಾಮರ್ಥ್ಯ ಇವೆಲ್ಲವೂ ವಿಭಿನ್ನವಾಗಿವೆ ಸ್ಪಷ್ಟವಾದ ಅಂಶಗಳು ಅವು ಅಮೂರ್ತ ಅನುಭವದ ಸುತ್ತಲೂ ಇವೆ ಮತ್ತು ಅಸ್ಪಷ್ಟತೆಯ ಕಾರಣದಿಂದಾಗಿ ನಾವು ಆ ಸ್ಪಷ್ಟವಾದ ಅಂಶಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸುತ್ತೇವೆ ಏಕೆಂದರೆ ಗ್ರಾಹಕರ ಮನಸ್ಸಿನಲ್ಲಿ ಆ ಅನೇಕ ಸ್ಪಷ್ಟವಾದ ಅಂಶಗಳು ಮತ್ತು ಟಚ್ ಪಾಯಿಂಟ್ ಗುಣಗಳು ಸಾಮಾನ್ಯವಾಗಿ ಅಮೂರ್ತ ಅನುಭವದ ಪ್ರಾಕ್ಸಿಯಾಗಿ ಕಾರ್ಯನಿರ್ವಹಿಸುತ್ತವೆ ಅಂತೆಯೇ ಈ ಎಲ್ಲಾ ವಿಭಿನ್ನ ಸ್ಪರ್ಶ ಕೇಂದ್ರಗಳನ್ನು ಸಂಪರ್ಕಿಸುವ ಈ ಸೇವೆಯ ಹರಿವನ್ನು ಸಹ ಚೆನ್ನಾಗಿ ದೃಶ್ಯೀಕರಿಸಬೇಕಾಗಿದೆ ಏಕೆಂದರೆ ದೃಶ್ಯೀಕರಣದ ಪ್ರಕ್ರಿಯೆಯು ಆಗಾಗ್ಗೆ ಸಂಭವನೀಯ ವೈಫಲ್ಯ ಎಲ್ಲಿರಬಹುದು ಸಂಭವನೀಯ ಅಡಚಣೆಗಳು ಉಂಟಾಗಬಹುದು ಗುಣಮಟ್ಟದ ಸಂಭವನೀಯ ಅವನತಿ ಸಂಭವಿಸಬಹುದು ಎಂದು ನಮಗೆ ತಿಳಿಸುತ್ತದೆ ಆದ್ದರಿಂದ ಹರಿವು ಮೂಲತಃ ಸ್ಪರ್ಶ ಬಿಂದುಗಳು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅಥವಾ ಸ್ಥಳದಾದ್ಯಂತ ಸೇರುತ್ತವೆ ಆದ್ದರಿಂದ ಇದು ಗ್ರಾಹಕರ ಸೇವೆಯ ಅನುಭವವನ್ನು ವಿವಿಧ ಸ್ಪರ್ಶ ಕೇಂದ್ರಗಳಲ್ಲಿ ತೋರಿಸುವ ನಕ್ಷೆಯೆಂದು ಭಾವಿಸುತ್ತದೆ ಆದ್ದರಿಂದ ಇದು ಆಸಕ್ತಿದಾಯಕ ನೀಲಿ ಮುದ್ರಣವಾಗಿದ್ದು ಇದನ್ನು ಈಗಾಗಲೇ ಬಳಸಲಾಗುವುದು ಇದು ಹೋಟೆಲ್ನಲ್ಲಿ ರಾತ್ರಿಯಿಡೀ ಉಳಿಯುವ ನಿಮ್ಮ ಸಂಪೂರ್ಣ ಅನುಭವವನ್ನು ತೋರಿಸುತ್ತದೆ ಆದ್ದರಿಂದ ಟಚ್ ಪಾಯಿಂಟ್ಗಳು ಅಥವಾ ಹೋಟೆಲ್ಗೆ ಆಗಮಿಸುವುದು ನಿಮ್ಮ ಚೀಲಗಳನ್ನು ಬೆಲ್ ವ್ಯಕ್ತಿಗೆ ಹಸ್ತಾಂತರಿಸುವುದು ಮುಂಭಾಗದ ಮೇಜಿನ ಬಳಿ ನೀವು ಚೆಕ್ ಇನ್ ಮಾಡುವುದು ಕೋಣೆಗೆ ಪ್ರವೇಶಿಸುವುದು ಮತ್ತು ಚೀಲಗಳನ್ನು ಸ್ವೀಕರಿಸುವುದು ನಿಮ್ಮ ಶವರ್ ಮತ್ತು ನಿದ್ರೆ ಇವೆಲ್ಲವೂ ಸೇವಾ ಘಟನೆಗಳ ಟಚ್ ಪಾಯಿಂಟ್ಗಳಾಗಿವೆ ಆದ್ದರಿಂದ ಒಟ್ಟು ಮೊತ್ತವು ಒಂದು ಅಮೂರ್ತ ಭಾರವಾಗಿದ್ದು ಡಿಫರೆಂಟ್ ಅಮೂರ್ತ ಅಂಶಗಳಿಂದ ಪ್ರಾಬಲ್ಯ ಹೊಂದಿದೆ ಹೋಟೆಲ್ ವಾಸ್ತವ್ಯದ ಒಟ್ಟು ಮೊತ್ತವು ಒಂದು ಅನುಭವವಾಗಿದೆ ಆದರೆ ಆ ಅನುಭವವು ಈ ಸ್ಪರ್ಶ ಬಿಂದುಗಳ ಮೂಲಕ ಸಂಭವಿಸುತ್ತದೆ ಮತ್ತು ಈ ಸ್ಪರ್ಶ ಬಿಂದುಗಳನ್ನು ಹರಿವಿನಂತೆ ಜೋಡಿಸಲಾಗಿದೆ ಮತ್ತು ನಾವು ಚರ್ಚಿಸಿದಂತೆ ಮುಂಭಾಗದ ಹಂತದಲ್ಲಿರುವ ಹರಿವು ಅಥವಾ ನಾವು ಪರಸ್ಪರ ಕ್ರಿಯೆಯ ರೇಖೆಯ ಮೇಲೆ ಕರೆಯುವ ಹರಿವು ಗೋಚರಿಸುವ ಪ್ರದೇಶವು ವಿಭಿನ್ನ ಹಿಂದಿನ ಹಂತದ ಕ್ರಿಯೆಗಳು ಮತ್ತು ವಿಭಿನ್ನ ಮೂಲಸೌಕರ್ಯಗಳಿಂದ ಬೆಂಬಲಿತವಾಗಿದೆ ಅದು ಮತ್ತಷ್ಟು ಹಿಂದಿನ ತುದಿಯಲ್ಲಿದೆ ಆದರೆ ಈ ಸಮಯದಲ್ಲಿ ನಾವು ಟಚ್ ಪಾಯಿಂಟ್ಗಳನ್ನು ಹೇಗೆ ಗುರುತಿಸಬಹುದು ಮತ್ತು ಅವುಗಳನ್ನು ನಾವು ಹೇಗೆ ಹರಿವಿನಲ್ಲಿ ಲಿಂಕ್ ಮಾಡಬಹುದು ಮತ್ತು ಮುಖ್ಯವಾಗಿ ಆ ಟಚ್ ಪಾಯಿಂಟ್ಗಳು ಮತ್ತು ಸೇವೆಗಳ ನೀಲಿ ಮುದ್ರಣವನ್ನು ನಾವು ಹೇಗೆ ನಕ್ಷೆ ಮಾಡಬಹುದು ಅಥವಾ ರಚಿಸಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳುವಲ್ಲಿ ನಾವು ಗಮನ ಹರಿಸಲಿದ್ದೇವೆ ಅದರಲ್ಲಿ ಏನು ಪ್ರಯೋಜನವಿದೆ ನಾನು ಹೇಳುತ್ತಿದ್ದ ಅನುಕೂಲವೆಂದರೆ ಸಾಬೂನು ಸ್ಥಿರವಾದ ಗ್ರಾಹಕ ಪ್ರತಿಕ್ರಿಯೆಯನ್ನು ಒದಗಿಸುತ್ತದೆ ಎಂದು ನಮಗೆ ತಿಳಿದಿದೆ ಆದರೆ ಸೇವೆಯಲ್ಲಿ ಅದು ಬದಲಾಗಬಹುದಾದ ಅಸ್ಪಷ್ಟತೆ ಮತ್ತು ವೈವಿಧ್ಯತೆಯಿಂದಾಗಿ ಆದರೆ ನಾವು ಡೈನಾಮಿಕ್ಸ್ ಅನ್ನು ನಿರ್ವಹಿಸಬೇಕು ಆದ್ದರಿಂದ ನಾವು ಕೆಲವು ಆಂಕರ್ ಪಾಯಿಂಟ್ಗಳನ್ನು ಅಥವಾ ಕೆಲವು ಸ್ಥಿರ ಬಿಂದುಗಳನ್ನು ಅಥವಾ ಕೆಲವು ಆಶ್ವಾಸಿತ ಮಾನದಂಡಗಳನ್ನು ರಚಿಸಬೇಕಾಗಿದೆ ಅದನ್ನು ಮತ್ತೆ ಮತ್ತೆ ಮಾಡಬಹುದು ಸೇವಾ ಪಾತ್ರಗಳನ್ನು ರಚಿಸುವ ಮೂಲಕ ಮತ್ತು ಪ್ರತಿ ರೋಲ್ ಪ್ಲೇಯರ್ಗಾಗಿ ನಾವು ಸ್ಕ್ರಿಪ್ಟ್ಗಳನ್ನು ರಚಿಸುವ ಒಂದು ಅಂಶವನ್ನು ನಾವು ಚರ್ಚಿಸಿದ್ದೇವೆ ಆದರೆ ನೀವು ಆಳವಾಗಿ ಹೋಗಲು ಬಯಸಿದರೆ ಟಚ್ ಪಾಯಿಂಟ್ಗಳು ಮತ್ತು ಅವುಗಳ ಸ್ವರೂಪ ಮತ್ತು ಅವುಗಳ ಲಿಂಕ್ ಹೇಗೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ಹರಿವು ಆಗಿದೆ ಆದ್ದರಿಂದ ನಾವು ಸ್ಥಿರ ಮತ್ತು ಬಲವಾದ ಬಳಕೆದಾರ ಅನುಭವವನ್ನು ನೀಡಬಹುದು ಮತ್ತು ವರ್ಲ್ಡ್ ವೈಡ್ ವೆಬ್ನೊಂದಿಗೆ ಇಂದಿನ ಜಗತ್ತಿನಲ್ಲಿ ಅದನ್ನು ಅರ್ಥಮಾಡಿಕೊಳ್ಳಬಹುದು ಯುಬಿ ಟ್ವಿಟ್ಟರ್ಗಳು ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಉಪಕರಣಗಳ ಉಡುಗೊರೆಗಳನ್ನು ನೀಡುತ್ತವೆ ಅದೇ ಸೇವೆಗೆ ಟಚ್ ಪಾಯಿಂಟ್ಗಳ ಸಂಖ್ಯೆ ಹೆಚ್ಚುತ್ತಿದೆ ಆದ್ದರಿಂದ ನಾವು ರೆಸ್ಟೋರೆಂಟ್ ಬಗ್ಗೆ ಚರ್ಚಿಸುತ್ತಿದ್ದ ಅದೇ ಅನುಭವ ಈಗ ಹಲವಾರು ಸೇವೆಗಳು ಇರಬಹುದು ಅವುಗಳು ದೂರವಾಣಿ ಮೂಲಕ ಅಥವಾ ಅಂತರ್ಜಾಲದಲ್ಲಿ ನಡೆಯುತ್ತಿವೆ ರೆಸ್ಟೋರೆಂಟ್ ಅನ್ನು ಸಹ ತಯಾರಿಸಲು ಮೀಸಲಾತಿಗಾಗಿ ಕೆಲವು ಬುಕಿಂಗ್ ಸೇವೆಗಳನ್ನು ಆ ರೆಸ್ಟೋರೆಂಟ್ ಹುಡುಕಾಟ ಸೇವೆಗಳನ್ನು ಬಳಸುವ ಮೂಲಕ ಮೆನುಗಳ ಕೆಲವು ಪೂರ್ವ ಆಯ್ಕೆ ಮತ್ತು ಹೀಗೆ ಆದ್ದರಿಂದ ಈ ಟಚ್ ಪಾಯಿಂಟ್ಗಳು ಮತ್ತು ಹರಿವು ಟಚ್ ಪಾಯಿಂಟ್ಗಳು ಟಚ್ ಪಾಯಿಂಟ್ಗಳ ಸಂಖ್ಯೆ ಹೆಚ್ಚುತ್ತಿದೆ ಮತ್ತು ಹೂವು ಹೆಚ್ಚಾಗಿ ಬಹು ಪಾರ್ಶ್ವವಾಗುತ್ತಿದೆ ಮತ್ತು ರೇಖೀಯ ಹರಿವಿನ ಬದಲು ಸಂಕೀರ್ಣವಾದ ನೆಟ್ವರ್ಕ್ ಅನ್ನು ರಚಿಸುತ್ತಿದೆ ಎಂಬುದನ್ನು ಗಮನಿಸುವ ಪ್ರಮುಖ ಅಂಶ ಆ ಸಂದರ್ಭದಲ್ಲಿ ನಿಸ್ಸಂಶಯವಾಗಿ ನಮ್ಮ ಚಾಲೆಂಜರ್ಗಳು ಕಾಲಹರಣ ಮಾಡುವ ಉತ್ತಮ ಭಾವನೆಯನ್ನು ಸಹ ರಚಿಸಲು ಸೇವೆಗಳನ್ನು ಸ್ಪರ್ಶಿಸಬಹುದು ಇದರರ್ಥ ಸೇವಾ ಘಟನೆ ಮುಗಿದ ನಂತರ ಮತ್ತು ನಾವು ನೆನಪಿಸಿಕೊಂಡಾಗ ಮತ್ತು ಆ ಸೇವೆಯ ಬಗ್ಗೆ ನಾವು ಇತರರೊಂದಿಗೆ ಮಾತನಾಡುವಾಗಲೂ ನಾವು ಉತ್ತಮ ಅನುಭವವನ್ನು ಮುಂದುವರಿಸಬಹುದು ಸೇವಾ ವ್ಯವಹಾರಕ್ಕೆ ಆ ಉಲ್ಲೇಖದ ಅಗತ್ಯವಿರುತ್ತದೆ ಬಾಯಿಯ ಸಕಾರಾತ್ಮಕ ಪದ ಆಗಿರುತ್ತದೆ ಆದ್ದರಿಂದ ಇದು ನಂಬಿಕೆಯನ್ನು ಬಹಳ ಆಮದು ಎಂದು ನಂಬಲು ಕಾರಣವಾಗುವ ದೀರ್ಘಕಾಲದ ಉತ್ತಮ ಭಾವನೆಯನ್ನು ಸೃಷ್ಟಿಸುತ್ತದೆ ಆದ್ದರಿಂದ ಈ ಕಾಲಹರಣ ಮುಂದುವರಿದ ಉತ್ತಮ ಭಾವನೆಯನ್ನು ಹೇಗೆ ರಚಿಸುವುದು ಎಂಬುದು ಸವಾಲು ಇದು ಅನೇಕ ಸ್ಪರ್ಶ ಬಿಂದುಗಳಿಂದ ಅಮೂರ್ತ ಗ್ರಹಿಕೆಗಳ ಸರಣಿಯಿಂದ ನಂಬಿಕೆಯನ್ನು ನಂಬುತ್ತದೆ ಏಕೆಂದರೆ ಅಂತಿಮವಾಗಿ ನಾವು ಬಾಯಿ ಮಾತನ್ನು ಬಯಸುತ್ತೇವೆ ಅಂತಿಮವಾಗಿ ನಾವು ವಕಾಲತ್ತು ಬಯಸುತ್ತೇವೆ ಪುನರಾವರ್ತಿತ ಖರೀದಿ ಮತ್ತು ವಕಾಲತ್ತುಗಳನ್ನು ರಚಿಸುತ್ತೇವೆ ಆದ್ದರಿಂದ ಅಸ್ಪಷ್ಟತೆಯ ಸವಾಲನ್ನು ಎದುರಿಸಲು ಹಲವಾರು ಮಾರ್ಗಗಳಿವೆ ಮತ್ತು ನಾನು ಈಗ ಆ ಸಾಬೀತಾದ ವಿಧಾನಗಳ ಸಂಕ್ಷಿಪ್ತ ಅವಲೋಕನವನ್ನು ಮಾತ್ರ ಪರಿಚಯಿಸಲಿದ್ದೇನೆ ಉದಾಹರಣೆಗೆ ಅತ್ಯಂತ ಎದ್ದುಕಾಣುವ ಮಾಹಿತಿಯನ್ನು ಒದಗಿಸುವುದು ಸಂವಾದಾತ್ಮಕ ಚಿತ್ರಣವನ್ನು ಬಳಸಿ ಅದು ಈಗ ಇನ್ನಷ್ಟು ಸುಲಭವಾಗಿದೆ ಏಕೆಂದರೆ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ದೂರದರ್ಶನದ ಲಭ್ಯತೆ ನಿಮ್ಮ ಮೊಬೈಲ್ ಫೋನ್ನಲ್ಲಿಯೂ ಸಹ ದೂರದರ್ಶನ ಪ್ರಸರಣದ ಲಭ್ಯತೆ ಮತ್ತು ನಾವು ಸೇವೆಯನ್ನು ಇತರ ಹಲವು ಸಾಧನಗಳಿಗೆ ಸ್ಪಷ್ಟವಾಗಿಸಲು ಬ್ರ್ಯಾಂಡ್ ಐಕಾನ್ಗಳಂತೆ ಬಳಸುತ್ತೇವೆ ನಾವು ವಿಭಿನ್ನ ರೀತಿಯ ಸಂಘ ಭೌತಿಕ ಪ್ರಾತಿನಿಧ್ಯ ದಸ್ತಾವೇಜನ್ನು ಮತ್ತು ದೃಶ್ಯೀಕರಣವನ್ನು ಬಳಸುತ್ತೇವೆ ನೀವು ಇದನ್ನು ಉತ್ತಮವಾಗಿ ಮಾಡಲು ಸಾಧ್ಯವಾದರೆ ನಾವು ಒಳ್ಳೆಯ ಸಕಾರಾತ್ಮಕ ಪದವನ್ನು ರಚಿಸುತ್ತೇವೆ ಅದನ್ನು ನಾವು ಈಗಿನ ದಿನಗಳಲ್ಲಿ ನಾವು ವೈರಲ್ ಮಾರ್ಕೆಟಿಂಗ್ ಎಂದು ಕರೆಯುತ್ತಿದ್ದೇವೆ ನಾನು ಈಗ ಒಂದು ಅವಲೋಕನವನ್ನು ಮಾತ್ರ ನೀಡಲಿದ್ದೇನೆ ಮತ್ತು ಈ ಅಂಶಗಳನ್ನು ಹೆಚ್ಚು ಹೆಚ್ಚು ಚರ್ಚಿಸುತ್ತೇನೆ ಆದ್ದರಿಂದ ವೈರಲ್ ಮಾರ್ಕೆಟಿಂಗ್ನಂತಹ ಈ ಹಂತದಲ್ಲಿ ಏನಾದರೂ ಪರಿಭಾಷೆ ಸ್ವಲ್ಪ ಪರಿಚಿತವಾಗಿಲ್ಲದಿದ್ದರೆ ತಲೆಕೆಡಿಸಿಕೊಳ್ಳಬೇಡಿ ಅಧಿವೇಶನ ಮತ್ತು ಈ ದಿನಗಳ ನಂತರ ನೀವು ವಿವಿಧ ಸರ್ಚ್ ಇಂಜಿನ್ಗಳ ಮೂಲಕ ವೆಬ್ನಲ್ಲಿ ಜ್ಞಾನದ ಸಂಪತ್ತನ್ನು ಪಡೆಯಬಹುದು ಆದರೆ ನಾವು ಹೇಗಾದರೂ ಈ ಎಲ್ಲ ಅಂಶಗಳನ್ನು ಹೆಚ್ಚು ವಿವರವಾಗಿ ವಿವರಿಸುತ್ತೇವೆ ಈ ಹಂತದಲ್ಲಿ ನಾವು ಮಾಡುವ ಪ್ರಮುಖ ಅಂಶವೆಂದರೆ ಅದು ಅಮೂರ್ತವಾಗಿದೆ ನಾವು ಸ್ಪಷ್ಟವಾದ ಸಾಲುಗಳು ರೂಪಕಗಳು ಉದಾಹರಣೆಗಳು ಚಿತ್ರಗಳು ಇದು ದೀರ್ಘಕಾಲದ ಉತ್ತಮ ಭಾವನೆಯನ್ನು ಉಂಟುಮಾಡುತ್ತದೆ ಇದು ಸೇವೆಯ ಸೇವನೆಯ ನಂತರ ಉತ್ತಮ ಪ್ರತಿಕ್ರಿಯೆ ಅನಿಸಿಕೆ ಅನುಭವವನ್ನು ರಚಿಸಲು ನಾವು ಬಯಸುತ್ತೇವೆ ಆದರೆ ಒಬ್ಬರು ಸೇವಾ ಸೆಟ್ಟಿಂಗ್ಗೆ ಬರುವ ಮೊದಲೇ ಒಬ್ಬರು ಚಲನಚಿತ್ರ ಸಭಾಂಗಣ ಅಥವಾ ಚಲನಚಿತ್ರ ಮಂಟಪವನ್ನು ತಲುಪುವ ಮೊದಲೇ ನಾವು ಸ್ಟಾಕ್ ಅನ್ನು ಉತ್ಪಾದಿಸುವ ಜಾಹೀರಾತನ್ನು ರಚಿಸಲು ಬಯಸುತ್ತೇವೆ ಅದು ಹಾಸ್ಯಮಯವಾಗಿದೆ ಅದು ಬಲವಾಗಿ ಮತ್ತು ವಿಶಿಷ್ಟವಾಗಿದೆ ಆದ್ದರಿಂದ ನೀವು ಇಲ್ಲಿ ನೋಡುವಂತೆ ಸೇವೆಯ ಅನುಭವದ ಸಮಯದಲ್ಲಿ ಸೇವೆಯ ಅನುಭವ ಮತ್ತು ಸಂವಹನದ ಸಮಯದಲ್ಲಿ ಪೂರ್ವ ಬಳಕೆ ಸಂವಹನ ಸಂವಹನ ಮತ್ತು ಸ್ಪರ್ಶ ಕೇಂದ್ರಗಳು ಅಥವಾ ಒಟ್ಟಾರೆ ಉತ್ತಮ ಭಾವನೆ ಉತ್ತಮ ಸೇವೆಗಳು ಅನುಭವವನ್ನು ಸೃಷ್ಟಿಸಲು ಇವೆಲ್ಲವೂ ಬಹಳ ಮುಖ್ಯ ಇದು ಅಸ್ಪಷ್ಟತೆಗೆ ನಮ್ಮ ಪ್ರತಿಕ್ರಿಯೆ ಕೆಲವು ಪ್ರಮಾಣಿತ ಆಂಕರ್ ಪಾಯಿಂಟ್ಗಳನ್ನು ರಚಿಸುವ ವೈವಿಧ್ಯತೆ ಇದು ಹೆಚ್ಚಿನ ಸಂದರ್ಭಗಳಲ್ಲಿ ಉತ್ತಮ ಅನುಭವವನ್ನು ನೀಡುತ್ತದೆ ಇವುಗಳನ್ನು ಹೇಗೆ ಮಾಡಲಾಗುವುದು ಎಂಬುದನ್ನು ನಾವು ವಿವರವಾಗಿ ನೋಡುತ್ತೇವೆ ಆದರೆ ಸಂವಹನದಲ್ಲಿ ನಾವು ಈ ಸಂಕೇತಗಳನ್ನು ಹೇಗೆ ಬಲಪಡಿಸುತ್ತೇವೆ ಎಂಬುದಕ್ಕೆ ಕೆಲವು ಉದಾಹರಣೆಗಳನ್ನು ತೋರಿಸುವ ಮೂಲಕ ಇಂದು ನಾನು ತೀರ್ಮಾನಕ್ಕೆ ಬರುತ್ತೇನೆ ಆದ್ದರಿಂದ ಇದು ಕೊರಿಯರ್ ಸೇವೆಯ ಕೆಲವು ಜಾಹೀರಾತು ಮತ್ತು ನೀವು ಇಲ್ಲಿ ನೋಡುವಂತೆ ಸೇವೆಗಳನ್ನು ಒದಗಿಸುವ ಜನರು ಹೈಲೈಟ್ ಆಗುತ್ತಾರೆ ಅವರ ಉತ್ಸಾಹವನ್ನು ಹೂಪ್ಸ್ ಮೂಲಕ ಎತ್ತಿ ತೋರಿಸಲಾಗುತ್ತದೆ ಉಪಕರಣವನ್ನು ಹೈಲೈಟ್ ಮಾಡಲಾಗಿದೆ ಅತ್ಯಂತ ಗುಣಮಟ್ಟದ ಬಣ್ಣಗಳ ಯೋಜನೆಯನ್ನು ಬಳಸಲಾಗುತ್ತದೆ ಇದರಿಂದಾಗಿ ಅದು ಚಿತ್ರದಲ್ಲಿ ಮತ್ತೆ ಮತ್ತೆ ಪುನರಾವರ್ತಿಸುತ್ತದೆ ಆದ್ದರಿಂದ ಒಮ್ಮೆ ಉತ್ತಮ ಭಾವನೆ ಸೃಷ್ಟಿಯಾದರೆ ನಂತರ ಈ ಲೋಗೊ ಈ ಬಣ್ಣದ ಯೋಜನೆ ಗ್ರಾಹಕರ ಮನಸ್ಸಿನಲ್ಲಿ ಅನುಭವದ ಸಕಾರಾತ್ಮಕತೆಯನ್ನು ಪುನರಾವರ್ತಿಸಲು ಎಲ್ಲವೂ ಮುಖ್ಯವಾಗಿದೆ ಇತರ ಆಸಕ್ತಿದಾಯಕ ಸಂಗತಿಯೆಂದರೆ ನೀವು ಆಕರ್ಷಕ ಸಂವಹನ ಪಠ್ಯವನ್ನು ರಚಿಸಲು ಪ್ರಯತ್ನಿಸುತ್ತೀರಿ ಜನರು ಅಥವಾ ಕೀಲಿಯು ವ್ಯತ್ಯಾಸವನ್ನು ತೋರಿಸುತ್ತದೆ ಎಂದು ನೀವು ಹೈಲೈಟ್ ಮಾಡಲು ಪ್ರಯತ್ನಿಸುತ್ತೀರಿ ಏಕೆಂದರೆ ಸೇವೆಯ ಅಸ್ಪಷ್ಟತೆಯು ಆಗಾಗ್ಗೆ ಸ್ಪರ್ಶದ ಹಂತದಲ್ಲಿ ವರ್ತನೆಯಿಂದ ಚಾಣಾಕ್ಷತೆಯಿಂದ ಅಥವಾ ಸೇವೆಯ ನಿಷ್ಠುರತೆಯಿಂದ ಸ್ಪರ್ಶವಾಗುತ್ತದೆ ಆದ್ದರಿಂದ ನಿಮ್ಮ ಜನರನ್ನು ಹೈಲೈಟ್ ಮಾಡುವುದು ಗ್ರಾಹಕರಿಗೆ ಮುಖ್ಯವಾಗಿದೆ ಮತ್ತು ಯಾವ ರೀತಿಯ ಗುಣಮಟ್ಟವನ್ನು ಎತ್ತಿ ತೋರಿಸುತ್ತದೆ ನಿಮ್ಮ ಸ್ವಂತ ಸಿಬ್ಬಂದಿ ಸೇವಾ ಸಿಬ್ಬಂದಿಗೆ ತರಬೇತಿ ನೀಡಲು ಮತ್ತು ಅಪ್ಗ್ರೇಡ್ ಮಾಡಲು ಜನರು ತಲುಪಿಸಬೇಕು ಆದ್ದರಿಂದ ನೀವು ಇಲ್ಲಿ ನೋಡುವಂತೆ ಸೇವಾ ಅನುಭವಕ್ಕಾಗಿ ಒಂದು ರೀತಿಯ ಬದಲಿ ಸ್ಪರ್ಶವಾಗಿ ಕಾರ್ಯನಿರ್ವಹಿಸುವ ಸ್ಥಿರವಾದ ಚಿತ್ರಗಳು ಮತ್ತು ಸಂದೇಶಗಳ ಸರಣಿಯನ್ನು ನೀವು ರಚಿಸಬೇಕು ಇದು ಮೂಲಭೂತವಾಗಿ ಅಮೂರ್ತವಾಗಿದೆ ಮತ್ತು ದೂರದರ್ಶನ ಜಾಹೀರಾತುಗಳ ಮೂಲಕ ಹೊರಾಂಗಣ ಜಾಹೀರಾತಿನ ಮೂಲಕ ಜಾಹೀರಾತುಗಳನ್ನು ಮುದ್ರಿಸಲು ನೀವು ಅದನ್ನು ಪುನರಾವರ್ತಿಸಬಹುದು ಸ್ಥಿರವಾದ ಸಂದೇಶವನ್ನು ರಚಿಸಿ ಇದನ್ನು ಗಮನದಲ್ಲಿಟ್ಟುಕೊಂಡು ಮಾಡಬೇಕು ವಿವಿಧ ಅಗತ್ಯಗಳನ್ನು ಶ್ರೇಣಿಯಲ್ಲಿ ಮಾನವ ಅಗತ್ಯಗಳನ್ನು ಹೇಗೆ ಜೋಡಿಸಲಾಗುತ್ತದೆ ಹೇಗಾದರೂ ಭಾವನೆಗಳು ರಚನೆಯಾಗಿವೆ ಯಾವುದು ಸಕಾರಾತ್ಮಕ ಪ್ರಭಾವ ಬೀರುತ್ತದೆ ಗ್ರಾಹಕರನ್ನು ಪರಾನುಭೂತಿಯಿಂದ ಅರ್ಥಮಾಡಿಕೊಳ್ಳಲು ನಾವು ಹೇಗೆ ಪ್ರಯತ್ನಿಸುತ್ತೇವೆ ಉದಾಹರಣೆಗೆ ನಮ್ಮ ಪ್ರತಿಕ್ರಿಯೆಯನ್ನು ಹೇಗೆ ವಿಶ್ವಾಸಾರ್ಹ ಉದಾಹರಣೆಯನ್ನಾಗಿ ಮಾಡಬಹುದು ದಿನದಿಂದ ದಿನಕ್ಕೆ ನಂತರದ ಅಧಿವೇಶನಗಳನ್ನು ನಾವು ಕೈಗೆತ್ತಿಕೊಳ್ಳುತ್ತೇವೆ ಧನ್ಯವಾದಗಳು